ಆವರ್ತಕ ಡಿರಾಕ್ ಡೆಲ್ಟಾ ಕಾರ್ಯ ಮತ್ತು ಶಕ್ತಿ ಬ್ಯಾಂಡ್ಗಳೊಂದಿಗೆ ಕ್ರೋನಿಂಗ್ ಪೆನ್ನಿ ಮಾದರಿ ಹಿಂದಿನ ಉಪನ್ಯಾಸದಲ್ಲಿ ನಾನು ಕ್ರೋನಿಗ್ ಪೆನ್ನಿ ಮಾದರಿಯನ್ನು ಪರಿಚಯಿಸಿದ್ದೆವು ಇಲ್ಲಿ ನಾವು ತೋರಿಸಿರುವ ರೂಪವನ್ನು ನಾವು ಸಂಭಾವ್ಯವಾಗಿ ತೆಗೆದುಕೊಂಡೆವು ಅಲ್ಲಿ ಸಂಭಾವ್ಯತೆಯ ಎತ್ತರ ಅಥವಾ ಕೆಲವು V ಮತ್ತು ಅದರ ಒಂದು ಭಾಗದ ಅಗಲ ಮತ್ತು ಇನ್ನೊಂದು ಭಾಗ B ಮತ್ತು ನಾವು ತರಂಗ ಕಾರ್ಯಕ್ಕಾಗಿ ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಮತ್ತು ನೀವು ನಿರ್ಧರಿಸುವಿಕೆಯನ್ನು ತೆಗೆದುಕೊಂಡರೆ ಅದು ನಿಮಗೆ k ರೇಖಾಚಿತ್ರದ ವಿರುದ್ಧ ಶಕ್ತಿಯನ್ನು ನೀಡುತ್ತದೆ ಎಂದು ತೋರಿಸಿದೆ ಈಗ ಆ ಬ್ಯಾಂಡ್ಗಳು ಹೇಗೆ ಉದ್ಭವಿಸುತ್ತವೆ ಮತ್ತು ಬ್ಯಾಂಡ್ಗಳು ಏಕೆ ಇರಬೇಕು ಎನ್ನುವುದನ್ನು KP ಮಾದರಿಯ ಸರಳೀಕೃತ ಆವೃತ್ತಿಯಲ್ಲಿ ಕಾಣಬಹುದು ಇದನ್ನು ಕ್ರೋನಿಗ್ ಪೆನ್ನಿಮಾದರಿ ಎಂದೂ ಕರೆಯುತ್ತಾರೆ ಮತ್ತು ನಾನು ಇದರಲ್ಲಿ ತೀವ್ರತೆಯನ್ನು ತೆಗೆದುಕೊಳ್ಳಲಿದ್ದೇನೆ ಮತ್ತು ನನ್ನ ಸಾಮರ್ಥ್ಯವು ಪ್ರತಿ ಹಂತದಲ್ಲಿ ಡೆಲ್ಟಾ ಕಾರ್ಯಗಳನ್ನು ಒಳಗೊಂಡಿದೆ ಎಂದು ಹೇಳುತ್ತೇನೆ ಆದ್ದರಿಂದ ನಾವು ಒಂದು ಅರ್ಥದಲ್ಲಿ ಏನು ಮಾಡಿದ್ದೇವೆ ಎಂದರೆ ಈ ಅಡೆತಡೆಗಳನ್ನು ಅನಂತ ಎತ್ತರದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಅವುಗಳನ್ನು ಶೂನ್ಯ ದಪ್ಪದಿಂದ ಮಾಡಲಾಗಿದೆ ಮತ್ತು ಈ ಅಂತರವು ಒಂದು ಮತ್ತು ಸಂಭಾವ್ಯತೆಯನ್ನು Vδx a ಇಲ್ಲಿ Vδx 2a ಅನ್ನು Vδಹೀಗೆ ನೀಡಲಾಗುವುದು ಆದ್ದರಿಂದ ಈಗ ಸಂಭಾವ್ಯತೆಯನ್ನು V mVδ ಎಂದು ನೀಡಲಾಗಿದೆ ಮತ್ತು ಇದು a ಅವಧಿಯೊಂದಿಗೆ ನಿಯತಕಾಲಿಕವಾಗಿರುವುದನ್ನು ನೀವು ನೋಡಬಹುದು ಮತ್ತು ನಾವು ಈ ಸಾಮರ್ಥ್ಯಕ್ಕಾಗಿ ಶಕ್ತಿಯೊಂದಿಗೆ k ಅನ್ನು ನಿರ್ಧರಿಸಲು ಬಳಸುತ್ತೇವೆ ಆದ್ದರಿಂದ ಇದು ಸಂಭಾವ್ಯವಾಗಿದೆ ಇದು x 0 x a x 2a ಮತ್ತು ಹೀಗೆ ಎಂದು ಹೇಳೋಣ ಮತ್ತೊಮ್ಮೆ ಶಕ್ತಿಯನ್ನು ನಿರ್ಧರಿಸುವ ನಮ್ಮ ಕಾರ್ಯತಂತ್ರವು k ಅಗತ್ಯವಿರುವ ಗಡಿ ಪರಿಸ್ಥಿತಿಗಳನ್ನು ಮತ್ತು ಬ್ಲೋಚ್bloch ನ ಪ್ರಮೇಯವನ್ನು ಪೂರೈಸಬೇಕು ಮತ್ತು ಅದುEkವರ್ಸಸ್ k ಚಿತ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಪ್ರದೇಶದಲ್ಲಿ x 0 ಮತ್ತು a ತರಂಗ ಕಾರ್ಯವನ್ನು ಈ ಸಮೀಕರಣದಿಂದ ನೀಡಲಾಗಿದೆ 22md2 dx2Eψ ಏಕೆಂದರೆ V 0 ಮತ್ತು ಆದ್ದರಿಂದ ψ ಎಂಬುದು ಗುಣಾಂಕ AeiαxBe iαx ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಈ ಪ್ರದೇಶದಲ್ಲಿ ಈ ರೀತಿ ನೀಡಲಾಗಿದೆ ಮೊದಲನೆಯದಾಗಿ ಈಗ ಡೆಲ್ಟಾ ಕಾರ್ಯಕ್ಕೆ ಗಡಿ ಸ್ಥಿತಿ ಹಾಗೆ x ಸಮನಾಗಿರುವುದು a ನಿರಂತರವಾಗಿರುತ್ತದೆ ಮತ್ತು x ನಲ್ಲಿ a ಸಮನಾಗಿರುತ್ತದೆ ಈ ಸಂದರ್ಭದಲ್ಲಿ ಸ್ಥಗಿತಗೊಳ್ಳುತ್ತದೆ ಏಕೆಂದರೆ ಡೆಲ್ಟಾ ಕಾರ್ಯ ಸಾಮರ್ಥ್ಯ ಮತ್ತು ಸ್ಥಗಿತತೆ ಎಷ್ಟು ಎಂದು ನಾವು ಅದನ್ನು ಮಾಡೋಣ ಹಾಗಾಗಿ ನನ್ನ ಬಳಿ ಈ ಶ್ರೋಡಿಂಗರ್ ಸಮೀಕರಣವಿದೆ 22md2 dx2mVδx maEψ ನಾನು ಇದನ್ನು xa ϵ ನಿಂದ x aϵ ಗೆ ಸಂಯೋಜಿಸುವೆ ಆದ್ದರಿಂದ ನಾನು ಈ ಡೆಲ್ಟಾ ಫಂಕ್ಷನ್ ನ ಉದ್ದಕ್ಕೂ ಸಂಯೋಜಿಸುತ್ತಿದ್ದೇನೆ ನಾನು ಅದನ್ನು ಪರದೆಯ ಮೇಲ್ಭಾಗದಲ್ಲಿ ತೋರಿಸುತ್ತಿದ್ದೇನೆ ನಾನು ಎಲ್ಲೆಡೆ ಸಂಯೋಜಿಸಿದ ಡೆಲ್ಟಾ ಫಂಕ್ಷನ್ ನಾದ್ಯಂತ ನಾನು ಸಂಯೋಜಿಸುತ್ತಿದ್ದೇನೆ ಇದು ಇಲ್ಲಿದೆ ಆದ್ದರಿಂದ ನಾನು ಏನು ಪಡೆಯುತ್ತೇನೆ ನಾನು ಈ ಡೆಲ್ಟಾ ಕಾರ್ಯವನ್ನು ಇಲ್ಲಿ x a ನಲ್ಲಿ ಸಂಯೋಜಿಸುತ್ತಿದ್ದೇನೆ ಹಾಗಾಗಿ ನನಗೆ 22ma a Vψa0 ಸಿಗುತ್ತದೆ ಡೆಲ್ಟಾ ಫಂಕ್ಷನ್ ಪೊಟೆನ್ಶಿಯಲ್ ಮಾಡುವಾಗ ನಾವು ಇದನ್ನು ಹಲವು ಬಾರಿ ಮಾಡಿದ್ದೇವೆ ಹಾಗಾಗಿ ನಾನು ಅದನ್ನು ಇಲ್ಲಿ ವಿವರಗಳಲ್ಲಿ ಮಾಡುತ್ತಿಲ್ಲ ನಾನು ಯಾವಾಗಲೂ ಹಿಂತಿರುಗಿ ಹೋಗಿ ಪರಿಶೀಲಿಸಬಹುದು ಮತ್ತು ಆದ್ದರಿಂದ ನಾನು a ಅಥವಾ a ಅನ್ನು ಪಡೆಯುತ್ತೇನೆ a ನಲ್ಲಿ 2mV2 ψ ಗೆ ಸಮಾನವಾಗಿರುತ್ತದೆ ಅದು ಗಡಿ ಸ್ಥಿತಿಯ ನನ್ನ ಇನ್ನೊಂದು ಸಮೀಕರಣ ಮತ್ತು ನಾನು ψ a ಅನ್ನು eikaψ0 ಗೆ ಸಮನಾಗಿರುತ್ತೇನೆ ಇದನ್ನು ಮತ್ತೊಮ್ಮೆ ಚಿತ್ರದ ಮೂಲಕ ತೋರಿಸುತ್ತೇನೆ ಹಾಗಾಗಿ ಈ ಡೆಲ್ಟಾ ಕಾರ್ಯಗಳಂತೆಯೇ ನಾನು ಈ ಸಾಮರ್ಥ್ಯವನ್ನು ಹೊಂದಿದ್ದೇನೆ ನಾನು ತರಂಗ ಕಾರ್ಯವನ್ನು ಹೊಂದಿದ್ದೇನೆ ಇದನ್ನು x 0 x a ಮತ್ತು ಹೀಗೆ ಹೇಳೋಣ ತರಂಗ ಕಾರ್ಯ ಇಲ್ಲಿಯೇ ನಾನು ಅದನ್ನು ಕೆಂಪು ಬಿಂದುವಿನಿಂದ ತೋರಿಸುತ್ತೇನೆ ನಾನು ಇನ್ನೊಂದು ಕೆಂಪು ಬಿಂದುವಿನಲ್ಲಿ ತರಂಗ ಕಾರ್ಯವನ್ನು ತೆಗೆದುಕೊಂಡರೆ ಅದನ್ನು ಸಂಬಂಧದಿಂದ ಅನುವಾದಿಸಿದರೆ ಅದು ಇಲ್ಲಿದೆ ಆದ್ದರಿಂದ ನಾವು ಎಲ್ಲವನ್ನೂ ಒಟ್ಟಿಗೆ ಸಂಗ್ರಹಿಸೋಣ ನಾನು ಡೆಲ್ಟಾ ಕ್ರಿಯೆಗಳ ಈ ಸಂಯೋಜನೆಗಳನ್ನು ಹೊಂದಿದ್ದೇನೆ x 0 x a x 2 a ಮತ್ತು ಹೀಗೆ ತರಂಗವು ಈ ಪ್ರದೇಶವನ್ನು x o ನಡುವೆ ಸಮನಾಗಿರುತ್ತದೆ x ಮತ್ತು a ನಡುವೆ x ಅನ್ನು xAeiαxBe iαx α s2mE2 ಎಂದು ನೀಡಲಾಗಿದೆ E 0 ಕ್ಕಿಂತ ಹೆಚ್ಚಿರುವುದನ್ನು ಗಮನಿಸಿ ನಂತರ ನಾನು xa ಅನ್ನು ಡೆಲ್ಟಾ ಫಂಕ್ಷನ್ ನ ಬಲಭಾಗದಲ್ಲಿ ಈ ಕೆಂಪು ಚುಕ್ಕೆಯಿಂದ ತೋರಿಸುತ್ತೇನೆ ಅದು eikaψ0 ಗೆ ಸಮನಾಗಿರುತ್ತದೆ eikaAB ಈಗ ತರಂಗ ಕಾರ್ಯವು ನಿರಂತರವಾಗಿರುವುದರಿಂದ ಇದು ಬ್ಲೋಚ್ ಪ್ರಮೇಯದಿಂದ ಇದು ಬ್ಲೋಚ್ ಪ್ರಮೇಯದಿಂದ ಎಂದು ಬರೆಯುತ್ತೇನೆ ಮತ್ತು x a ನಲ್ಲಿನ ಗಡಿ ಸ್ಥಿತಿ ψa ψ ಗೆ ಸಮ ಎಂದು ಹೇಳುತ್ತದೆ ಮತ್ತು ಇದು AeiαaBe iαa ಆಗಿರುತ್ತದೆ ಮತ್ತು ಆದ್ದರಿಂದ ನಾನು ಗಡಿ ಸ್ಥಿತಿಯಿಂದ ಮತ್ತು ಬ್ಲೋಚ್ ನ ಪ್ರಮೇಯವನ್ನು ಒಟ್ಟಿಗೆ ಹೊಂದಿದ್ದೇನೆ ಅದು AeiαaBe iαa ಪ್ರತಿನಿಧಿಸುತ್ತದೆ ಅದು xa eikaAeikaB ಗೆ ಸಮ ಆದ್ದರಿಂದ ನಾನು ಈಗ A ಮತ್ತು B ಗೆ ಸಮೀಕರಣವನ್ನು ಹೊಂದಿದ್ದೇನೆ ಅದು eiαa eikaA e iαa e ikaB0 ಅದು ನನ್ನ ಸಮೀಕರಣ ಸಂಖ್ಯೆ 1 ನಾನು ಇನ್ನೂ ಒಂದು ಸಮೀಕರಣವನ್ನು ಹೊಂದಿದ್ದೇನೆ ಏಕೆಂದರೆ ಎರಡು ಗುಣಾಂಕಗಳಿವೆ ಮತ್ತು ಅದು ಸ್ಥಗಿತದಿಂದ ಬರುತ್ತದೆ ಉದಾಹರಣೆಗೆ ನಾನು ಹೇಳುತ್ತಿರುವುದು a ψ ಇದು 2mV2ψ ಗೆ ಸಮನಾಗಿರುತ್ತದೆ ಈಗ a eika 0 ಗೆ ಸಮನಾಗಿರುತ್ತದೆ ಇದು ಬ್ಲೋಚ್ ಪ್ರಮೇಯದಿಂದ ಹೀಗೆ ಇದು ನನಗೆ eikaiα ಮತ್ತೊಂದೆಡೆ ψ iαAeiαa Be iαa ಗೆ ಸಮಾನವಾಗಿರುವುದು ಆದ್ದರಿಂದ ಈ ಎರಡನ್ನು ಇಲ್ಲಿ ಸಮೀಕರಣದಲ್ಲಿ ಬದಲಿಸಿ ನಾನು ಪಡೆಯುತ್ತೇನೆ eiαaA e iαaB2mV2iαψ ಮತ್ತು ನಾವು ಈಗಾಗಲೇ ಹಿಂದಿನ ಸ್ಲೈಡ್ ನಲ್ಲಿ ಪಡೆದುಕೊಂಡಿದ್ದೇವೆ ಮತ್ತು ಅದು 2mV2iα ಗೆ ಸಮನಾಗಿರುತ್ತದೆ a ನಲ್ಲಿ ಮತ್ತು a ಒಂದೇ ಆಗಿರುತ್ತದೆ ಹಾಗಾಗಿ ನಾನು ಇದನ್ನು eikaAB ಎಂದು ಬರೆಯಬಹುದು ಇಲ್ಲಿಂದ ಅಲ್ಲಿಗೆ ಪದಗಳನ್ನು ತನ್ನಿ ಮತ್ತು ನೀವು ಎರಡನೇ ಸಮೀಕರಣವನ್ನು ಪಡೆಯುತ್ತೀರಿ ಇಲ್ಲಿ ಕೆಲವು ಗುಣಾಂಕ A ಜೊತೆಗೆ ಇಲ್ಲಿ ಕೆಲವು ಗುಣಾಂಕಗಳು B 0 ಅದು ಎರಡನೇ ಸಮೀಕರಣವಾಗಿದೆ ನೀವು ಅವುಗಳನ್ನು ಕೆಲಸ ಮಾಡಬಹುದಾದ ವಿವರಗಳನ್ನು ನಾನು ಕೆಲಸ ಮಾಡುತ್ತಿಲ್ಲ ಆದ್ದರಿಂದ ಮತ್ತೊಮ್ಮೆ ನಾನು A ಮತ್ತು B ಗಾಗಿ ಎರಡು ಸಮೀಕರಣಗಳನ್ನು ಪಡೆಯುತ್ತೇನೆ ನನ್ನ ಬಳಿ ಕೆಲವು ಗುಣಾಂಕಗಳ ಸಮಯಗಳು ಮತ್ತು ಇತರ ಕೆಲವು ಗುಣಾಂಕದ ಸಮಯಗಳು B0 ಸಮನಾಗಿರುತ್ತದೆ ಅದು ನನ್ನ 1 ನೇ ಸಮೀಕರಣವಾಗಿದೆ ಕೆಲವು ಇತರ ಗುಣಾಂಕಗಳ ಸಮಯ A ಜೊತೆಗೆ ಕೆಲವು ಇತರ ಗುಣಾಂಕಗಳ ಸಮಯ B ಸಮನಾಗಿರುತ್ತದೆ ಅದು ನನ್ನ ಸಮೀಕರಣ 2 ಈ ಗುಣಾಂಕಗಳು k a V k a V k a ಮತ್ತು v ಮತ್ತು ಮತ್ತೊಮ್ಮೆ ಪರಿಹಾರವು ಅಸ್ತಿತ್ವದಲ್ಲಿರಲು ಈ ಗುಣಾಂಕಗಳ ನಿರ್ಣಾಯಕವು ಕಣ್ಮರೆಯಾಗಬೇಕು ಎಂದು ನಾನು ಹೊಂದಿರಬೇಕು ನಾನು ನಿರ್ಧರಿಸುವ ಬರವಣಿಗೆಯನ್ನು ಬಿಟ್ಟು ಈ ಎಲ್ಲವನ್ನು ನಿಮಗಾಗಿ ಕೆಲಸ ಮಾಡುತ್ತೇನೆ ಇದನ್ನು ಮಾಡಿದ ನಂತರ ನಾವು ಪಡೆಯುವ ಅಂತಿಮ ಸಮೀಕರಣ ಮತ್ತು ಇದು ಸರಳ ನಿರ್ಧಾರಕಗಳು 2 2 ಮ್ಯಾಟ್ರಿಕ್ಸ್ ಎಂದರೆ CoskaCosαamV22Sinαa ನೀವು ನಿರ್ಣಾಯಕ 0 ಮಾಡಿದ ನಂತರ ಆಗುತ್ತದೆ α 2mE2 k ಗೆ ಸಮಾನವಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಕೆಲವು ಕೊಟ್ಟಿರುವ k a ಅನ್ನು ಸಹ ನೀಡಲಾಗಿದೆ ಉಳಿದ ವಿಷಯಗಳು ತಿಳಿದಿವೆ ಆದ್ದರಿಂದ ಸಮೀಕರಣವು ತೃಪ್ತಿಯಾದಾಗ ಪರಿಹಾರವನ್ನು ನೀಡಲಾಗುತ್ತದೆ ನೋಡೋಣ ಅದು ಯಾವುದಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನನ್ನ ಬಳಿ ಇರುವ ಸಮೀಕರಣವೆಂದರೆCoskaCosαamV22α Sinαa ಒಂದು ಪ್ರಕರಣ V 0 ಆಗಿದ್ದರೆ ಉಚಿತ ಎಲೆಕ್ಟ್ರಾನ್ಅನಿಲದಂತೆಯೇ ಆ ಸಂದರ್ಭದಲ್ಲಿ ನೀವು ಹೊಂದಲು ಬಯಸುವುದು Coska Cosαa ಇದರರ್ಥ k ಎಂಬುದು α ಗೆ ಸಮವಾಗಿದೆ ಅಂದರೆ2mE2k ಅಥವಾ E ಇದು2k22m ಗೆ ಸಮಾನವಾಗಿರುತ್ತದೆ ಅದು ಸರಿಯಾದ ಉತ್ತರ V 0 ಆಗದಿದ್ದರೆ ಏನು ಈ ಸಮೀಕರಣಗಳು ಎಲ್ಲಿ ತೃಪ್ತಿ ಹೊಂದಿದೆಯೋ ಅಲ್ಲಿ ಪರಿಹಾರವನ್ನು ನೀಡಲಾಗುತ್ತದೆ ಆದರೆ ಪರಿಹಾರವು ಹೇಗೆ ಕಾಣುತ್ತದೆ ಎಂಬುದರ ಕುರಿತು ನಮಗೆ ಒಂದು ಕಲ್ಪನೆಯನ್ನು ಪಡೆಯೋಣ ಆದ್ದರಿಂದ ನಾನು ಬಲ ಬದಿಯ ವಿರುದ್ಧವಾಗಿ ಪ್ಲಾಟ್ ಮಾಡಿದರೆ ಇದುCosαamV22α Sinαa ನಾವು ಅದನ್ನು ಇಟ್ಟುಕೊಳ್ಳಬಾರದು αa ನಾವು ಅದನ್ನು ಹಾಗೆಯೇ ಇಟ್ಟುಕೊಳ್ಳೋಣ ಆದ್ದರಿಂದ ನಾನು ಈ ಪದದ ವಿರುದ್ಧ ಬಲಬದಿಯನ್ನು ಯೋಜಿಸುತ್ತಿದ್ದರೆ α ಇದು ಈ ರೀತಿ ಕಾಣುತ್ತದೆ ಹೆಚ್ಚಾದಂತೆ ವೈಶಾಲ್ಯವು ಕಡಿಮೆಯಾಗುತ್ತಾ ಹೋಗುತ್ತದೆ ಏಕೆಂದರೆ sinವನ್ನು ಭಾಗಿಸಲಾಗಿದೆ ಈ ಪಾಯಿಂಟ್ 1 ಕ್ಕಿಂತ ಹೆಚ್ಚಾಗಿದೆ ಮತ್ತೊಂದೆಡೆ cos Ka ಗರಿಷ್ಠ ಮೌಲ್ಯ 1 ಮತ್ತು ಕನಿಷ್ಠ ಮೌಲ್ಯ 1 ಇದು 1 ಇದು 1 Cos ka CosαamV22α Sinαa ಸಮಾನವಾಗಿರುವುದರಿಂದ ಪರಿಹಾರಕ್ಕಾಗಿ ಅಸ್ತಿತ್ವದಲ್ಲಿರಲು ಬಲಬದಿಯ ಒಂದು ಭಾಗವನ್ನು ಮೀರಬಾರದು ಆದ್ದರಿಂದ ಪರಿಹಾರವು ಈ ಪ್ರದೇಶಗಳಲ್ಲಿ ಮಾತ್ರ ಇರುತ್ತದೆ ಈ ಹಂತ ಮತ್ತು ಈ ಬಿಂದುವಿನ ನಡುವೆ ಇದ್ದರೆ ಪರಿಹಾರವು ಅಸ್ತಿತ್ವದಲ್ಲಿದೆ ಆದ್ದರಿಂದ ಈ ಮತ್ತು ಈ ಹಂತದ ಪರಿಹಾರ ಅಸ್ತಿತ್ವದಲ್ಲಿದ್ದರೆ ಇದನ್ನು ಇಲ್ಲಿ ಓದುವಂತೆ ಮಾಡುತ್ತೇನೆ ಈ ಬಿಂದು ಮತ್ತು ಪಾಯಿಂಟ್ ನಡುವೆ ಇದ್ದರೆ ಪರಿಹಾರವಿದೆ ಮತ್ತು ಎಲ್ಲಾ ಇತರ ಪ್ರದೇಶದ ಪರಿಹಾರವು ಅಸ್ತಿತ್ವದಲ್ಲಿಲ್ಲ ಈಗ E ಗೆ ಸಂಬಂಧಿಸಿದೆ ಹಾಗಾಗಿ ನಾನು ಅದನ್ನು ಎಡಬದಿಯಲ್ಲಿ ತೋರಿಸುತ್ತೇನೆ 2mE2 ಆಗಿದೆ ಆದ್ದರಿಂದ ಶಕ್ತಿಯು ಕೆಲವು ಪ್ರದೇಶಗಳಲ್ಲಿ ಇದ್ದರೆ ಮಾತ್ರ ನಾನು ಈ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಇಲ್ಲದಿದ್ದರೆ ಇಲ್ಲ ಆದ್ದರಿಂದ ಶಕ್ತಿಯು ಈ ಬ್ಯಾಂಡ್ಗಳಲ್ಲಿ ಮಾತ್ರ ಇರುತ್ತದೆ ಆದ್ದರಿಂದ ಈ ಬ್ಯಾಂಡ್ ಗಳು ಅಲ್ಲಿಂದ ಹುಟ್ಟಿಕೊಳ್ಳುತ್ತವೆ ಹಾಗಾಗಿ ನಾನು ನಿಮಗೆ ತೋರಿಸಿದ ಸಂಗತಿಯೆಂದರೆ ಡೆಲ್ಟಾ ಕಾರ್ಯ ಸಾಮರ್ಥ್ಯದ ಈ ವಿಪರೀತ ಪ್ರಕರಣವನ್ನು ನಾನು ತೆಗೆದುಕೊಂಡರೆ ಬ್ಯಾಂಡ್ಗಳು ಉದ್ಭವಿಸುವ ಪರಿಹಾರವನ್ನು ನೋಡುವುದು ತುಂಬಾ ಸುಲಭ ಬ್ಲೋಚ್ನ ಪ್ರಮೇಯ ಮತ್ತು ಗಡಿ ಪರಿಸ್ಥಿತಿಗಳು ಎಲ್ಲಾ ಶಕ್ತಿಯ ಕೆಲವು ಪ್ರದೇಶಗಳಿಗೆ ಮಾತ್ರ ತೃಪ್ತಿ ಹೊಂದುತ್ತವೆ ಇಲ್ಲದಿದ್ದರೆ ಅವುಗಳು ಅಲ್ಲ ಆದ್ದರಿಂದ ಬ್ಯಾಂಡ್ಗಳು ಏಕೆ ಅಸ್ತಿತ್ವದಲ್ಲಿವೆ ಎಂದು ಇದು ನಿಮಗೆ ತಕ್ಷಣ ಹೇಳುತ್ತದೆ ಈಗ ನಾನು ಪ್ಲಾಟ್ ಮಾಡಬೇಕಾದರೆ ಮತ್ತೊಮ್ಮೆ ಮತ್ತು ಇದು 1 ಮತ್ತು 1 ಆದ್ದರಿಂದ ಈ ಪ್ರದೇಶಗಳು ಮಾತ್ರ ನನಗೆ ಅನುಮತಿಸುವ ಶಕ್ತಿಯನ್ನು ನೀಡುತ್ತವೆ ಮತ್ತು ಈಗ ನಾನು k ವರ್ಸಸ್ ಎನರ್ಜಿಯನ್ನು ಯೋಜಿಸಬೇಕಾದರೆ ಮತ್ತು ನೀವು ಶಕ್ತಿಯ ಮೇಲೆ ಸ್ಕ್ಯಾನ್ ಮಾಡುವ ಮೂಲಕ ನೀವು ಮಾಡಬಹುದಾದ k ನೀಡಿದಲ್ಲಿ ಮತ್ತೊಮ್ಮೆ ನಾನು ನನ್ನನ್ನು k ಗೆ ಸೀಮಿತಗೊಳಿಸಬಹುದು a ನಿಂದ a ನೀವು ಈ ರೀತಿಯ ಶಕ್ತಿಯ ಮೌಲ್ಯಗಳನ್ನು ಪಡೆಯುತ್ತೀರಿ ಇದು ಲಂಬವಾಗಿರುತ್ತದೆ ಮತ್ತು ಇತ್ಯಾದಿ ಮತ್ತು ಈ ಪ್ರತಿಯೊಂದು ಬ್ಯಾಂಡ್ ಇಲ್ಲಿ ಚೂರುಚೂರು ಪ್ರದೇಶಕ್ಕೆ ಅನುರೂಪವಾಗಿದೆ ಆದ್ದರಿಂದ ಈ 1 ಮತ್ತು ಪ್ಲಸ್ 1 ಅನ್ನು ಕತ್ತರಿಸುವ ಸ್ಥಳವನ್ನು ಅವಲಂಬಿಸಿ ಪ್ರತಿಯೊಬ್ಬ ಮನುಷ್ಯನ ಶಕ್ತಿಯು ಕನಿಷ್ಠ ಅಥವಾ ಗರಿಷ್ಠ ಎಂದು ನೀವು ನೋಡಬಹುದು ಮತ್ತು ಇದು k ಗೆ 0 ಅಥವಾ k ಗೆ a ಅಥವಾ π a ಗೆ ಸಮನಾಗಿದೆ ಎಂದು ನೀವು ಕಾಣಬಹುದು ನಮ್ಮ ಸಮೀಕರಣವನ್ನು ನೋಡಲು ಮತ್ತು V ಯ ವಿವಿಧ ಮೌಲ್ಯಗಳಿಗಾಗಿ ಈ ಬ್ಯಾಂಡ್ ಗಳನ್ನು ರೂಪಿಸಲು ಮತ್ತು ಏನಾಗುತ್ತದೆ ಎಂಬುದನ್ನು ನೋಡಲು ನಮ್ಮ ಪ್ರಚೋದನೆ ಏನು ಈ ಸಮೀಕರಣವನ್ನು k ದೊಡ್ಡದಕ್ಕೆ ಪರಿಹರಿಸಿದ ನಂತರ ನಾನು k ಅನ್ನು ದೊಡ್ಡದಾಗಿ ತೆಗೆದುಕೊಂಡರೆ ಏನಾಗುತ್ತದೆ ಎಂದು ನೀವು ನನ್ನನ್ನು ಕೇಳಬಹುದು ಈ ರೀತಿಯ ಶಕ್ತಿಯನ್ನು ನೀವು ಪಡೆಯುತ್ತೀರಿ ಮೊದಲ ಬ್ರಿಲೌಯಿನ್ ವಲಯದಲ್ಲಿ ಏನಾಗುತ್ತಿದೆ ಎಂಬುದರ ನಿಖರವಾದ ಪುನರಾವರ್ತನೆ ಈ ರೀತಿಯ ಶಕ್ತಿಯನ್ನು ನೀವು ಪಡೆಯುತ್ತೀರಿ ಇದು ಮತ್ತೊಮ್ಮೆ ನಿಮಗೆ ನಿಜವಾಗಿ ಹೇಳುತ್ತದೆ ನೀವು π a ಮತ್ತು a ನಡುವೆ ನಿರ್ಬಂಧಿಸಬಹುದು ಮತ್ತು ನಿಜವಾಗಿಯೂ ಪರವಾಗಿಲ್ಲ ನೀವು ಶಕ್ತಿಯ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಇಲ್ಲಿಯೇ ಪಡೆಯುತ್ತೀರಿ ಗಮನಿಸಬೇಕಾದ ಸಂಗತಿಯೆಂದರೆ ಈ ಡೆಲ್ಟಾ ಫಂಕ್ಷನ್ ಅಥವಾ ಆವರ್ತಕ ಸಾಮರ್ಥ್ಯವನ್ನು ಪರಿಚಯಿಸುವ ಮೂಲಕ ನಾವು ಈ ಕೆಂಪು ದೀರ್ಘವೃತ್ತದ ಮೂಲಕ ತೋರಿಸುತ್ತಿರುವ ಅಂತರವನ್ನು ಇಲ್ಲಿ ಸೃಷ್ಟಿಸಿದ್ದೇವೆ ಮತ್ತು ಈ ಬ್ಯಾಂಡ್ಗಳಲ್ಲಿ ಶಕ್ತಿಯು ಅಡಗಿದೆ ಮತ್ತು ಇದು ಪರಿಣಾಮಗಳನ್ನು ಹೊಂದಿದೆ ನಂತರ ನಾನು ಒಂದೆರಡು ಉಪನ್ಯಾಸಗಳನ್ನು ಚರ್ಚಿಸುತ್ತೇನೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಒಂದು ನಾವು ಕ್ರೋನಿಗ್ ಪೆನ್ನಿ ಮಾದರಿಯನ್ನು ಸರಳೀಕರಿಸಿದ್ದೇವೆ ಆವರ್ತಕ V ಅನ್ನು m ನ ಸಂಯೋಜನೆಯಾಗಿ ತೆಗೆದುಕೊಳ್ಳುವುದು ಅನಂತ ಡೆಲ್ಟಾ ಕಾರ್ಯ ಸಾಮರ್ಥ್ಯಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಎರಡು ಇದು ತರಂಗ ಕಾರ್ಯವನ್ನುAeiαxBe iαx ನೀಡುತ್ತದೆ ತದನಂತರ ಮೂರು ಗಡಿ ಸ್ಥಿತಿಯ ತೃಪ್ತಿ ಮತ್ತು ಬ್ಲೋಚ್blochನ ಪ್ರಮೇಯವು E ಗೆ ಸಮೀಕರಣಕ್ಕೆ ಕಾರಣವಾಯಿತು ಮತ್ತು ಅದು ಬ್ಯಾಂಡ್ಗಳಿಗೆ ಕಾರಣವಾಯಿತು